ಆದ್ದರಿಂದ ಈ ಸೀಮಿತ ಎಲಿಮೆಂಟ್ ವಿಧಾನದ ಕೆಲವು ವಿವರಗಳನ್ನು ನಾವು ತಿಳಿದುಕೊಳ್ಳೋಣ ಮತ್ತು ನಾನು ಮೊದಲೇ ಹೇಳಿದಂತೆ ಅದರ ಮೂಲಕ ನಾವು ಕೆಲಸ ಮಾಡಿದ ಪರಿಕಲ್ಪನಾ ವಿಧಾನವು ನಾವು ಈಗಾಗಲೇ ಇದನ್ನು ಚರ್ಚಿಸಿದ್ದಕ್ಕೆ ಹೋಲುತ್ತದೆ ಕ್ಷಣಗಳ ವಿಧಾನ ಎಂದು ಕರೆಯಲ್ಪಡುವ ಆದ್ದರಿಂದ ನಾವು ಅದನ್ನು ಮರುಸೃಷ್ಟಿಸೋಣ ಆದ್ದರಿಂದ ನಾವು Lϕ f ಅನ್ನು ಹೊಂದಿದ್ದೇವೆ ನೀವು ನೆನಪಿಟ್ಟುಕೊಂಡರೆ ಅದು ನಮ್ಮ ಆಪರೇಟರ್ ಸಮೀಕರಣವಾಗಿದ್ದು ಅದರ ಮೇಲೆ ನಾವು ಕ್ಷಣಗಳ ವಿಧಾನವನ್ನು ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಇಲ್ಲಿ ಪುನರಾವರ್ತನೆ L ಯಾವುದು ಆಪರೇಟರ್ ಆಗಿತ್ತು ಇಲ್ಲಿಯವರೆಗೆ ನಾವು ನೋಡಿದ ಆಪರೇಟರ್ಗಳು ಅವಿಭಾಜ್ಯ ಸಮೀಕರಣ ಆಪರೇಟರ್ ಆಗಿದ್ದು ಅದರೊಳಗೆ ಅವಿಭಾಜ್ಯ ಚಿಹ್ನೆ ಇತ್ತು ϕ ನಾನು ಬಯಸಿದ ಅಪರಿಚಿತವಾಗಿದೆ ಗೊತ್ತಿಲ್ಲದ ಮತ್ತು f ಕೆಲವು ಗಡಿ ಪರಿಸ್ಥಿತಿಗಳ ಬೌಂಡರಿ ಕಂಡೀಷನ್ ಜೊತೆಗೆ ಕಾರ್ಯವನ್ನು ಒತ್ತಾಯಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲಾ ಗಡಿ ಪರಿಸ್ಥಿತಿಗಳನ್ನು ಬೌಂಡರಿ ಕಂಡೀಷನ್ ಯಾವಾಗಲೂ ನಿರ್ದಿಷ್ಟಪಡಿಸಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ ಒಂದೇ ರೀತಿಯ ಸೂತ್ರೀಕರಣವನ್ನು ಇಲ್ಲಿ ಪ್ರಾರಂಭದ ಹಂತವಾಗಿ ಊಹಿಸಿ ನಾವು ಕ್ಷಣಗಳ ವಿಧಾನಕ್ಕೆ ಹೋದಾಗ ನಾವು ಏನು ಮಾಡಿದ್ದೇವೆ ಹಂತ 1 ರ ಪ್ರಕಾರ ಯಾವುದು ವಿದ್ಯಾರ್ಥಿ ಬೆಸಸ್ ಫಂಕ್ಷನ್ ಬೆಸಸ್ ಫಂಕ್ಷನ್ ಹೌದಲ್ಲ ಆದ್ದರಿಂದ ನಾನು ϕ ಎಂದು ಹೇಳಿದೆ ನಾನು ಈ ರೂಪದಲ್ಲಿ ಆಧಾರ ಕಾರ್ಯಗಳ ಒಂದು ಗುಂಪನ್ನು ಬರೆಯಬಹುದು ಎಂದು ನಾನು ಹೇಳಿದೆ ಮತ್ತು ನಂತರ ನಾನು ಏನು ಹೇಳಿದೆ ಆದ್ದರಿಂದ ನಾನು ಇದನ್ನು ಒಳಗೆ ಬದಲಿಸಿದೆ ಹಾಗಾಗಿ ನನಗೆ ಸಿಕ್ಕಿತು ಮತ್ತು ಇದು N N ϕ ∑ ϕnbn ∑ ϕ Lbn f n1 n1 n ವಿದ್ಯಾರ್ಥಿ ಸಮಾನ ಉಲ್ಲೇಖ ಸಮಯ 0212 ಸರಿ ಆದ್ದರಿಂದ ನಾವು ಅದನ್ನು ಮಾಡಬಹುದು ಆದರೆ ಮೂಲತಃ ಹಂತ 2 ಏನು ಆಧಾರವು ಒಂದು ಮೊದಲ ಹೆಜ್ಜೆ ವಿದ್ಯಾರ್ಥಿ ಪರೀಕ್ಷೆ ಸರಿ ಪರೀಕ್ಷಿಸುವುದು ಸರಿ ಹಾಗಾಗಿ ಇವುಗಳು ಆಧಾರ ಕಾರ್ಯಗಳಾಗಿವೆ ಮತ್ತು ಮುಂದಿನ ಹಂತವು tm ಕಾರ್ಯಗಳನ್ನು ಪರೀಕ್ಷಿಸುವದು ಆದ್ದರಿಂದ ನಾನು ಏನು ಮಾಡಿದೆ ನಾನು ಆಂತರಿಕ ಉತ್ಪನ್ನವನ್ನು ತೆಗೆದುಕೊಂಡಿದ್ದೇನೆ ಸರಿ ಆದ್ದರಿಂದ ಆಂತರಿಕ ಉತ್ಪನ್ನವನ್ನು ತೆಗೆದುಕೊಳ್ಳಿ ಏನೀಗ ಎನ್ ಸಂಭವಿಸಿದ ಆದ್ದರಿಂದ ಈ ಸಂಕಲನವು ಹೊರಗಿದೆ ಆದ್ದರಿಂದ ಇದು N ∑ ϕn n1 ಅದು ಒಂದು ಸ್ಥಿರ ಸಂಖ್ಯೆ ಮತ್ತು ಇಲ್ಲಿ ಪರೀಕ್ಷಾ ಕಾರ್ಯವು ಬಂದಿತು ಅದು ಎಡಗೈ ಮತ್ತು ಬಲಗೈ ಸರಳವಾಗಿ ಬಲದ ಆಂತರಿಕ ಉತ್ಪನ್ನವಾಯಿತು ಆದ್ದರಿಂದ ಈ ಭಾಗವು ನಿಮ್ಮೆಲ್ಲರಿಗೂ ಪರಿಚಿತವಾಗಿದೆ ನಂತರ ನಾವು ಪರಿಗಣಿಸಿದ ಸರಳ ರೀತಿಯ ಪರೀಕ್ಷಾ ಕಾರ್ಯ ಯಾವುದು ವಿದ್ಯಾರ್ಥಿ ಡೆಲ್ಟಾ ಡೆಲ್ಟಾ ಸರೀನಾ ಆದ್ದರಿಂದ ನೀವು ನಾವು ಸರಳ ಪರೀಕ್ಷಾ ಕಾರ್ಯವನ್ನು ತೆಗೆದುಕೊಂಡರೆ ಆದ್ದರಿಂದ ಅಂದರೆ tm δr − rm ನಾನು ಅದನ್ನು ಸರಿಯಾಗಿ ಬರೆದಿದ್ದೇನೆ ಆದ್ದರಿಂದ ಈ ಆಂತರಿಕ ಉತ್ಪನ್ನ ಮತ್ತು ಈ ಎಲ್ಲಾ ವಿಷಯಗಳು ಒಂದು ಮೂಲಭೂತ ಭಾಗ ಈ ಆಂತರಿಕ ಉತ್ಪನ್ನವು ಕುಸಿಯುತ್ತದೆ ಅವಿಭಾಜ್ಯ ಕುಸಿತವು ನನಗೆ ಉಳಿದಿದೆ ಆದ್ದರಿಂದ ಉದಾಹರಣೆಗೆ L d2dr2 ಆದ್ದರಿಂದ ಈ ಆಪರೇಟರ್ ಸಮೀಕರಣವು ಸರಳವಾಗಿದೆ ನಾನು ಇದನ್ನು ಈ ಶೈಲಿಯಲ್ಲಿ ಏಕೆ ಬರೆದಿದ್ದೇನೆ ಎಂದು ಈಗ ನೀವು ನೋಡಬಹುದು ಆದ್ದರಿಂದ ನಾನು ಇದನ್ನು ಕೆಲವು ಪರೀಕ್ಷಾ ಕಾರ್ಯದಿಂದ ಟೆಸ್ಟಿಂಗ್ ಫಂಕ್ಷನ್ ದಿಂದ ಗುಣಿಸಿದಾಗ ಆದ್ದರಿಂದ δ ಮತ್ತು ಅದು ಪರೀಕ್ಷೆಯ ಅರ್ಥ ಎಡಗೈ ಸರಿ ಇದು rrm ನಲ್ಲಿ ಮೌಲ್ಯಮಾಪನಗೊಳ್ಳುತ್ತದೆ ಇದರ ಅರ್ಥವೇನೆಂದರೆ ಅವಿಭಾಜ್ಯ ದೊಳಗೆ ಉಳಿದಿರುವ ಏಕೈಕ ಮೌಲ್ಯಗಳು ಆದ್ದರಿಂದ ಇದು ಇಲ್ಲಿ ನಿಮ್ಮ ಪರೀಕ್ಷಾ ಕಾರ್ಯವಾಗಿತ್ತು ಮತ್ತು ಇದಕ್ಕಾಗಿ ನಾನು ಹೆಸರನ್ನು ಹೊಂದಿದ್ದ ವಿಧಾನವನ್ನು ಪಾಯಿಂಟ್ ಮ್ಯಾಚಿಂಗ್ ಎಂದು ನೀಡಲಾಗಿದೆ ಯಾವ ಪಾಯಿಂಟ್ ಮ್ಯಾಚಿಂಗ್ ಅನ್ನು ನಾವು ಸರಿಯಾದ ಪಾಯಿಂಟ್ ಮ್ಯಾಚಿಂಗ್ ನೀಡಿದ್ದೇವೆ ಈ ಹಂತದಲ್ಲಿ ನೀವು ನಿಲ್ಲಿಸಬಹುದು ಮತ್ತು ಇದು ಸೀಮಿತ ಅಂದಾಜು ವಿಧಾನಗಳ ಜನಪ್ರಿಯ ಗುಂಪಿಗೆ ಕಾರಣವಾಗುತ್ತದೆ ಆದ್ದರಿಂದ ಇದು ಸೀಮಿತ ಸರಿಗೂ ಕಾರಣವಾಗುತ್ತದೆ ಆದ್ದರಿಂದ ಸೀಮಿತ ವ್ಯತ್ಯಾಸ ವಿಧಾನಗಳಿಂದ ನಾನು ಏನು ಹೇಳುತ್ತೇನೆ ನೀವು ಈ ಉದಾಹರಣೆಯನ್ನು ಇಲ್ಲಿಯೇ ನೋಡಬಹುದು ಆದ್ದರಿಂದ ಇಲ್ಲಿ ನಾನು ಯಾವುದೇ ವಿಶ್ಲೇಷಣಾತ್ಮಕ ಉತ್ಪನ್ನಗಳನ್ನು ಲೆಕ್ಕಹಾಕಲು ಬಯಸುವುದಿಲ್ಲ ಎಂದು ಹೇಳೋಣ ಮತ್ತು ಒಂದು ಹಂತದಲ್ಲಿ ಮೌಲ್ಯಮಾಪನ ಮಾಡಿದ ಫೈ ನ ಎರಡನೇ ಉತ್ಪನ್ನ ನಿಮಗೆ ತಿಳಿದಿದೆ ಆದರೆ ನಾನು ಇದನ್ನು ಕಾರ್ಯ ಮೌಲ್ಯಗಳ ವಿಷಯದಲ್ಲಿ ಸೀಮಿತ ವ್ಯತ್ಯಾಸಗಳ ದೃಷ್ಟಿಯಿಂದ ಮಾತ್ರ ಬರೆಯಲು ಬಯಸುತ್ತೇನೆ ನಂತರ ನಾನು ಇದನ್ನು ಏನು ಬರೆಯುತ್ತೇನೆ ಇದು ನಂತರ ಆಗುತ್ತದೆ ϕrm−1−2ϕϕ2rm1 f 2rm1−rm−1 ಆದ್ದರಿಂದ ಈ ರೀತಿಯಾಗಿ ನೀವು ಅದನ್ನು rm ನ ವಿವಿಧ ಮೌಲ್ಯಗಳಿಗೆ ಪುನರಾವರ್ತಿಸಬಹುದು ಮತ್ತು ಬಲಭಾಗದಲ್ಲಿರುವ ಪ್ರತಿ f ಗೆ ನೀವು ಸಮೀಕರಣಗಳ ಗುಂಪನ್ನು ಪಡೆಯುತ್ತೀರಿ ಆದ್ದರಿಂದ ಅದನ್ನು ಸೀಮಿತ ವ್ಯತ್ಯಾಸ ವಿಧಾನಗಳ ಹೆಸರಿನಿಂದ ಕರೆಯಲಾಗುತ್ತದೆ ಈ ಕೋರ್ಸ್ನ ಮೂರನೇ ಮಾಡ್ಯೂಲ್ಗೆ ನಾವು ಬಂದಾಗ ನಾವು ಇವುಗಳನ್ನು ವಿವರವಾಗಿ ನೋಡುತ್ತೇವೆ ಆದರೆ ನಾನು ಸರಿಯಾಗಿ ನಡೆಯುವ ಬಿಂದುವಿನ ಶಾಖೆಯನ್ನು ಗುರುತಿಸುತ್ತಿದ್ದೇನೆ ಆದ್ದರಿಂದ ಸರಿ ಆದ್ದರಿಂದ ಏನಾಗುತ್ತದೆ ಎಂಬುದು ಕ್ಷಣಗಳ ವಿಧಾನಕ್ಕಾಗಿ ನಾವು ಹೊಂದಿರುವ ಅದೇ ಚೌಕಟ್ಟನ್ನು ನಾವು ಸೀಮಿತ ಅಂಶ ವಿಧಾನ ಪ್ರಶ್ನೆಗೆ ಮುಂದುವರಿಯುವುದನ್ನು ಬಳಸುತ್ತೇವೆ ಹೌದು ಅವರು ಬೇರ್ಪಟ್ಟಿದ್ದಾರೆ ಎಂದು ನೀವು ಉಹಿಸಿದಂತೆ ಹೌದು ಅದು ಹೆಚ್ಚು ನಿಖರವಾಗಿರುವುದು ಒಳ್ಳೆಯದು ಹೌದು ನೀವು ಕೇಳುತ್ತಿರುವಿರಿ ನೋಡ್ ಪಾಯಿಂಟ್ಗಳ ನಡುವಿನ ಪ್ರತ್ಯೇಕತೆ ಏನು ಹೌದು ನೀವು ಇಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ನೀವು ಪೂರ್ವನಿಯೋಜಿತವಾಗಿ ಇದನ್ನು ಕೇವಲ 2 ಹೊಂದಿಸಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನೀವು ಜಾಗರೂಕರಾಗಿರಬೇಕು ಮತ್ತು ಈ ಪದವನ್ನು ಇಲ್ಲಿ ಮರೆತುಬಿಡಿ ಅದು ಸರಿ ಏಕೆಂದರೆ ಒಟ್ಟಾರೆಯಾಗಿ ನಿಮ್ಮ ಅರ್ಥವೇನೆಂದರೆ ನೀವು ಏನೇ ಮಾಡಿದರೂ ನಿಮ್ಮ ಸ್ಕೇಲಿಂಗ್ ಅನ್ನು ಸ್ಥಿರವಾಗಿ ಮಾಡಬೇಕು ಏಕೆಂದರೆ ನೀವು ಮೊದಲು ಅವಿಭಾಜ್ಯ ಸಮೀಕರಣದ ವಿಧಾನಗಳಲ್ಲಿ ನೋಡಿದಂತೆ ನನ್ನ ವಿವೇಚನೆಯನ್ನು ಸೂಕ್ಷ್ಮವಾಗಿ ಮತ್ತು ಸೂಕ್ಷ್ಮವಾಗಿ ಮಾಡುವಾಗ ನಾನು ಹೆಚ್ಚು ಹೆಚ್ಚು ನಿಖರವಾದ ಉತ್ತರಗಳನ್ನು ಪಡೆಯುತ್ತೇನೆ ಆದ್ದರಿಂದ ಆ ವಿವೇಚನೆಯು ನೋಡ ಗಳ ನಡುವಿನ ವ್ಯತ್ಯಾಸ ಅಂತರಕ್ಕೆ ಅನುವಾದಿಸುತ್ತದೆ ಆದ್ದರಿಂದ ನಾನು ಡೆರಿವಿಟಿವ್ ನ್ನು ಸೀಮಿತ ವ್ಯತ್ಯಾಸದಿಂದ ಅಂದಾಜು ಮಾಡುತ್ತಿದ್ದೇನೆ ಆದ್ದರಿಂದ ಡಿನಾಮಿನೇಟರ್ ಮುಖ್ಯವಾಗಿದೆ ಆದ್ದರಿಂದ ನೀವು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಈ ಅಂಶವನ್ನು ಇಲ್ಲಿ ಸೇರಿಸದ ಜನರು ಬಲಭಾಗದಲ್ಲಿರುವ ಅಂಶದಲ್ಲಿ ಡಿನಾಮಿನೇಟರ್ ದಲ್ಲಿ ಅವರು ಸೇರಿಸಿದ್ದಾರೆ ಇದು ಕೇವಲ ನನ್ನ ಪ್ರಕಾರ ಈ ಸಮೀಕರಣದ ಹಿಂದಿನ ಕಲ್ಪನೆಯು ವ್ಯುತ್ಪನ್ನ ಸೀಮಿತ ವ್ಯತ್ಯಾಸ ಅಂದಾಜು ಆಗಿದೆ ಫಾರ್ವರ್ಡ್ ಡಿಫರೆನ್ಸ್ ಕೇಂದ್ರ ವ್ಯತ್ಯಾಸ ಹಿಂದುಳಿದ ವಿಭಿನ್ನವಾದವುಗಳು ನೀವು ಈ ಅಭಿವ್ಯಕ್ತಿಯನ್ನು ಎರಡು ಬಾರಿ ಅನ್ವಯಿಸಿದ ಡೆರಿವಿಟಿವ್ ನ್ನು ಅಂದಾಜು ಮಾಡುವ ವಿಧಾನಗಳಾಗಿವೆ ಆದರೆ ಹೌದು ನಾವು ಇದಕ್ಕೆ ಹೆಚ್ಚು ಹೋಗುವುದಿಲ್ಲ ಏಕೆಂದರೆ ಸೀಮಿತ ವ್ಯತ್ಯಾಸ ವಿಧಾನಗಳನ್ನು ಅಧ್ಯಯನ ಮಾಡಲು ನಾವು ಮೀಸಲಾದ ಮಾಡ್ಯೂಲ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದೇ ಚೌಕಟ್ಟನ್ನು ನಾವು ಬಳಸಲಿದ್ದೇವೆ ಮತ್ತು FEM ಕಡೆಗೆ ಹೆಚ್ಚು ಬರುತ್ತಿದ್ದೇವೆ FEM ಏನು ಮಾಡುತ್ತದೆ ಎಂದರೆ ಅದು ಪರೀಕ್ಷಾ ಕಾರ್ಯವನ್ನು ಮೂಲ ಕಾರ್ಯಕ್ಕೆ ಸಮನಾಗಿ ಹೊಂದಿಸುತ್ತದೆ ಆದ್ದರಿಂದ ಇದು ಸಂಪೂರ್ಣವಾಗಿ ಸುವರ್ಣ ನಿಯಮವಲ್ಲ ಎಂದು ನಾನು ಅರ್ಥೈಸುತ್ತೇನೆ ಆದರೆ FEM ಮಾಡಲು ಇದು ಇನ್ನೂ ಸಾಮಾನ್ಯವಾದ ಮಾರ್ಗವಾಗಿದೆ ನೀವು ಪರೀಕ್ಷೆ ಮತ್ತು ಆಧಾರ ಕಾರ್ಯಗಳನ್ನು ಒಂದೇ ರೀತಿ ಆಯ್ಕೆ ಮಾಡಿಕೊಳ್ಳುತ್ತೀರಿ ಮತ್ತು ಈ ಪದವನ್ನು ನಾವು ಮೊದಲು ಗ್ಯಾಲೆರ್ಕಿನ್ನ Galerkin's ವಿಧಾನದಿಂದ ನೋಡಿದ್ದೇವೆ ಎಂದೂ ಕರೆಯುತ್ತಾರೆ ಆದ್ದರಿಂದ ಈ ಸಮೀಕರಣವನ್ನು ನಾನು ಇಲ್ಲಿ ನೋಡಿದಾಗ ಹಿಂದಿನ ಸ್ಲೈಡ್ನಿಂದ ನಾನು ಗಮನಸೆಳೆಯಲು ಬಯಸುತ್ತೇನೆ ನಾನು ಸಹ ಪುನಃ ಬರೆಯಬಹುದು ಅಂದರೆ ಈ ಸಂಪೂರ್ಣ ಸಮೀಕರಣವನ್ನು ಇನ್ನಷ್ಟು ಸರಳ ಸ್ವರೂಪದಲ್ಲಿ ಪುನಃ ಬರೆಯಬಹುದು ಈ ರೀತಿಯಾಗಿ Lϕ|rrm f ಆದ್ದರಿಂದ ಕೆಲವು ಅರ್ಥದಲ್ಲಿ ಈ ಸಮೀಕರಣದೊಂದಿಗೆ ನಾನು ಏನು ಹೇಳುತ್ತಿದ್ದೇನೆಂದರೆ ನಾನು ಈ ಸಮೀಕರಣವನ್ನು ಕೆಲವು ಪ್ರತ್ಯೇಕ ಬಿಂದುಗಳಲ್ಲಿ r1 r2 r3 rm ಹೌದಲ್ಲ ಸರಿ ತಾನೆ ಆದ್ದರಿಂದ ನಾನು ಈ r ರೀತಿಯ ನನ್ನ ಸಂಪೂರ್ಣ ಅಕ್ಷಗಳನ್ನು ಹೊಂದಿದ್ದರೆ ನಾನು ನಿಮಗೆ ಇಲ್ಲಿ ನಿಯಮಿತ ಗ್ರಿಡ್ ತಿಳಿದಿರುವ ಕೆಲವನ್ನು ಮಾತ್ರ ಜಾರಿಗೊಳಿಸುತ್ತಿದ್ದೇನೆ ಆದರೆ ಇಲ್ಲಿ ಇಲ್ಲಿ ಮತ್ತು ಹೀಗೆ ಮಧ್ಯಂತರ ಬಿಂದುಗಳಲ್ಲಿ ಏನಾಗುತ್ತದೆ ಎಂಬುದರ ಬಗ್ಗೆ ನಾನು ಏನನ್ನೂ ಹೇಳುತ್ತಿಲ್ಲ ಆದ್ದರಿಂದ ಸ್ವಲ್ಪ ಹೆಚ್ಚು ನಿಖರತೆಯನ್ನು ಪಡೆಯಲು ಲಭ್ಯವಿದೆಯೆಂದು ನಿಮಗೆ ತಿಳಿದಿದೆ ಎಂಬುದು ನೈಸರ್ಗಿಕ ಪ್ರಶ್ನೆಯಾಗಿದೆ ಆದ್ದರಿಂದ ನಾವು ಇದನ್ನು ಏನು ಮಾಡಬಹುದೆಂದರೆ ನಾನು Lϕ f ಹೊಂದಿದ್ದ ಅದೇ ಸಮೀಕರಣವನ್ನು ನಾನು ಏನು ಮಾಡುತ್ತೇನೆಂದರೆ ಇದನ್ನು Lϕ − f 0 ಸರಿನಾ ಹಿಂದೆ ನಾವು ಇದನ್ನು ಕೇವಲ ಒಂದು ಹಂತದಲ್ಲಿ ಜಾರಿಗೊಳಿಸುತ್ತಿದ್ದೇವೆ ಈಗ ನಾವು ಹೇಳುವುದು ಉತ್ತಮ ನಿಖರತೆಯನ್ನು ಪಡೆಯುವುದು ನಾನು ಡೆಲ್ಟಾ ಕಾರ್ಯವನ್ನು ಹೊರತುಪಡಿಸಿ ಪರೀಕ್ಷಾ ಕಾರ್ಯವನ್ನು ಬಳಸಲಿದ್ದೇನೆ ಮತ್ತು ಅದು ನಾವು ಇಲ್ಲಿ ಮಾಡುವ ಒಂದು ಮೂಲ ಕಾರ್ಯದಂತೆಯೇ ಇರುತ್ತದೆ ಆದ್ದರಿಂದ ಮೂಲತಃ ಇದರ ಅರ್ಥವೇನು ಇದರ ಅರ್ಥವೇನೆಂದರೆ bm ಇದನ್ನು ಪರೀಕ್ಷಿಸುವದು ಇದು ಪರೀಕ್ಷಾ ಕಾರ್ಯದ ಆಧಾರದೊಂದಿಗೆ ಹಂತ 2 ಹಿಂದಿನ ಪರೀಕ್ಷೆಯಂತೆಯೇ ಇರುತ್ತದೆ ಈ ಸಂದರ್ಭದಲ್ಲಿ ಪರೀಕ್ಷಾ ಕಾರ್ಯವು ಆಧಾರ ಕಾರ್ಯದಂತೆಯೇ ಇರುತ್ತದೆ ಆದ್ದರಿಂದ ನಾನು ಬರೆಯುವುದನ್ನು ಮುಂದುವರಿಸುತ್ತೇನೆ ನಮ್ಮಲ್ಲಿರುವ ಡೊಮೇನ್ ಯಾವುದು ನಾವು ಹೇಳೋಣ ಕೆಲವು ಇದು ಕಂಪ್ಯೂಟೇಶನಲ್ ಡೊಮೇನ್ ಇದನ್ನು ನಾವು Ω ಎಂದು ಕರೆಯೋಣ ಈಗ FEM ಉದ್ದಕ್ಕೂ ಒಂದು ರೀತಿಯ ಪ್ರಮುಖ ಲಕ್ಷಣವೆಂದರೆ ಈ ಆಧಾರ ಕಾರ್ಯಗಳು ಅಥವಾ ಪರೀಕ್ಷಾ ಕಾರ್ಯಗಳು ಅವು ಉಪ ಡೊಮೇನ್ ಕಾರ್ಯಗಳಾಗಿವೆ ಅಂದರೆ ಅವು ಕೆಲವು ಸಣ್ಣ ಪ್ರದೇಶದ ಮೇಲೆ ಮಾತ್ರ ಶೂನ್ಯವಲ್ಲ ಆದ್ದರಿಂದ ಉಪ ಡೊಮೇನ್ ಆಧಾರ ಮತ್ತು ಪರೀಕ್ಷಾ ಕಾರ್ಯಗಳು ಸರಿ ಆದ್ದರಿಂದ ತಾತ್ವಿಕವಾಗಿ ಈ ಅವಿಭಾಜ್ಯವು ಇಡೀ ವಿಷಯದ ಮೇಲೆ ಇದೆ ಆದರೆ ಇದು ವಿಷಯವಾಗಿದೆ ಏಕೆಂದರೆ bm ಕೆಲವು ಸಣ್ಣ ಪ್ರದೇಶದ ಮೇಲೆ ಶೂನ್ಯವಲ್ಲದ ಕಾರಣ ಮಾತ್ರ ಆದ್ದರಿಂದ ನಿರೀಕ್ಷಿಸಿ ಈ bm 0 ಇರುವ ಪ್ರದೇಶ ಇದು ಎಂದು ಹೇಳೋಣ ಆದ್ದರಿಂದ ನಾವು ಈ ಶೂನ್ಯೇತರ ಕ್ಷಮಿಸಿ ಈ ಸಿಗ್ಮಾ m ಎಂದು ಕರೆಯುತ್ತೇವೆ ಆದ್ದರಿಂದ ಇದನ್ನು ನಾವು b m ನ r ನ ಬೆಂಬಲ ಎಂದು ಕರೆಯುತ್ತೇವೆ ಬೆಂಬಲ ಎಂದರೆ ಬಾಹ್ಯಾಕಾಶದಲ್ಲಿ ಅದು ಶೂನ್ಯೇತರವಾಗಿರುವ ಪ್ರದೇಶವು 0 ಸರಿ ಆದ್ದರಿಂದ ಆ ಮೊದಲ ಚಿತ್ರದಲ್ಲಿ ನಾವು ಆ ವಿಮಾನವನ್ನು ತ್ರಿಕೋನಗಳಾಗಿ ವಿಭಜಿಸಲಾಗಿದೆ ಎಂದು ನೋಡಿದ್ದೇವೆ ಪ್ರತಿ ತ್ರಿಕೋನವು ಈ ಒಂದು ಸಿಗ್ಮಾ ಎಂ ಒಮೆಗಾ ಎಮ್ ನಂತಿದೆ ಅದು ಕಲ್ಪನೆ ತುಂಬಾ ಕಡಿಮೆ ಅಂತಹ ಸಂಗತಿಗಳಿಂದ ಕೂಡಿದೆ ಆದ್ದರಿಂದ ಈಗ ಹಿಂದಿನ ವಿಧಾನವು ಈ ಡೆಲ್ಟಾ ಪರೀಕ್ಷೆಯನ್ನು ಜಾರಿಗೊಳಿಸುತ್ತಿದೆ ಎಂದು ಹೇಳುವ ಮೂಲಕ ನಾವು ಪ್ರಾರಂಭಿಸಿದ್ದೇವೆ ಅದು ಕೆಲವು ಪ್ರತ್ಯೇಕ ಬಿಂದುಗಳಲ್ಲಿ ಭೇದಾತ್ಮಕ ಡಿಫರೆನ್ಶಿಯಲ್ ಸಮೀಕರಣವನ್ನು ಜಾರಿಗೊಳಿಸುತ್ತಿದೆ ಈಗ ಈ ಸಮೀಕರಣಕ್ಕೆ ನಾವು ಏನು ವ್ಯಾಖ್ಯಾನ ನೀಡಬಲ್ಲೆವು ಆದ್ದರಿಂದ ಇದು ನಾನು ಜಾರಿಗೊಳಿಸಲು ಬಯಸುವ ಭೇದಾತ್ಮಕ ಡಿಫರೆನ್ಶಿಯಲ್ ಸಮೀಕರಣವಾಗಿದೆ ಆದ್ದರಿಂದ ಇದು ಶೂನ್ಯವಲ್ಲದಿದ್ದಲ್ಲಿ ನಾನು ಇದನ್ನು ಕಳೆದುಳಿದಮಿಕ್ಕಿರುವ ದು ಎಂದು ನೋಡಬಹುದು ಇದರರ್ಥ ಭೇದಾತ್ಮಕಡಿಫರೆನ್ಶಿಯಲ್ ಸಮೀಕರಣವನ್ನು ಸಂಪೂರ್ಣವಾಗಿ ಸರಿಯಾಗಿ ಪಾಲಿಸಲಾಗುವುದಿಲ್ಲ ಮತ್ತು ಈ ಒಟ್ಟಾರೆ ಅವಿಭಾಜ್ಯದ ತೂಕವಾಗಿ ನಾನು ಇದನ್ನು ನೋಡಬಹುದು ಆದ್ದರಿಂದ ಈಗ ಈ ಅವಶೇಷವು ಬಾಹ್ಯಾಕಾಶದ ಪ್ರತಿಯೊಂದು ಹಂತದಲ್ಲೂ 0 ಆಗಿರಬೇಕು ಎಂದು ನಾನು ಒತ್ತಾಯಿಸುತ್ತಿಲ್ಲ ಎಂದು ಹೇಳುತ್ತಿದ್ದೇನೆ ಆದರೆ ಈ ಡೊಮೇನ್ನ ಸರಾಸರಿ ತೂಕದ ಅರ್ಥದಲ್ಲಿ Ωm ಅದನ್ನು 0 ಸರಿ ಎಂದು ಜಾರಿಗೊಳಿಸಿ ಪ್ರತಿ r ಗೆ Lϕf ಎಂದು ಹೇಳುವದಕ್ಕಿಂತ ಇದು ತುಂಬಾ ಭಿನ್ನವಾಗಿದೆ ಆದ್ದರಿಂದ ನಾವು ಅದನ್ನು ದುರ್ಬಲಗೊಳಿಸುತ್ತಿದ್ದೇವೆ ಸರಾಸರಿ ಅರ್ಥದಲ್ಲಿ ಶೂನ್ಯೇತರ ಮೌಲ್ಯಗಳಿಗೆ ಹೋಗಲು ನಾನು ನಿಮಗೆ ಅವಕಾಶ ನೀಡುತ್ತೇನೆ ಎಂದು ನಾವು ಹೇಳುತ್ತಿದ್ದೇವೆ ಉದಾಹರಣೆಗೆ ಪಲ್ಸ್ ಕ್ರಿಯೆಯಂತೆ bm 1 ಆಗಿದ್ದರೆ ನಾನು ಹೇಳುತ್ತೇನೆ ಸರಾಸರಿ ಉಳಿಕೆ 0 ಎಂಬುದು ಈ ಸಮೀಕರಣದ ಅರ್ಥವಾಗಿರುತ್ತದೆ ಆದರೆ ಸಾಮಾನ್ಯವಾಗಿ bm ನನಗೆ ನಾಡಿ ಪಲ್ಸ್ ಕ್ರಿಯೆಯ ಅಗತ್ಯವಿಲ್ಲ ಅದು ಹೆಚ್ಚು ಸಂಕೀರ್ಣವಾದದ್ದು ಆದ್ದರಿಂದ ನಾನು ಸ್ವಲ್ಪ ವಿಭಿನ್ನವಾದ ವ್ಯಾಖ್ಯಾನವನ್ನು ನೀಡಲು ಕಾರಣವೆಂದರೆ ಅದು ಕಾಣುವ FEM ಸಮುದಾಯ ನಾವು ಈಗಾಗಲೇ ಪಡೆದ ಕ್ಷಣಗಳ ಸಮೀಕರಣಗಳ ವಿಧಾನಕ್ಕೆ ವ್ಯಾಖ್ಯಾನವನ್ನು ನೀಡುವಂತಿದೆ ಆದ್ದರಿಂದ ಇಲ್ಲಿ ನಾವು ಕ್ಷಣಗಳ ಸಮೀಕರಣದ ವಿಧಾನವನ್ನು ಇಲ್ಲಿ ಪಡೆದಾಗ ಈ ತೂಕದ ಉಳಿದ ವ್ಯಾಖ್ಯಾನವನ್ನು ನಾವು ಸರಿಯಾಗಿ ಹೊಂದಿಲ್ಲ ನಾವು ಹೇಳಿದ್ದೇವೆ b ಆಧಾರದಲ್ಲಿ ϕ ಪ್ರಕ್ಷೇಪಿಸಲಾಗಿದೆ ನಂತರ ನಾನು tm ಉದ್ದಕ್ಕೂ ಪರೀಕ್ಷೆ ಮಾಡುತ್ತೇನೆ ಅದು ನನ್ನ ವ್ಯಾಖ್ಯಾನವಾಗಿದ್ದು ನಾವು ಅದರಲ್ಲಿ ಸಂತೋಷವಾಗಿದ್ದೇವೆ ಅವರು ಒಂದೇ ಸಮೀಕರಣಕ್ಕೆ ಸ್ವಲ್ಪ ವಿಭಿನ್ನ ಮಾರ್ಗದ ಮೂಲಕ ಆಗಮಿಸಿದ ಸೀಮಿತ ಅಂಶ ಜನರು ಮತ್ತು ಅವರ ವ್ಯಾಖ್ಯಾನವು ಉಳಿದಿರುವ ತೂಕವಾಗಿರುತ್ತದೆ ಸಮೀಕರಣಗಳು ಒಂದೇ ಆಗಿರುತ್ತವೆ ಇದು ನೀಡಿದ ವ್ಯಾಖ್ಯಾನವು ವಿಭಿನ್ನವಾಗಿದೆ ಆದರೆ ನೀವು ಫೆಮ್ ಮೇಲೆ ಪತ್ರಿಕೆಗಳು ಮತ್ತು ಪಠ್ಯ ಪುಸ್ತಕಗಳನ್ನು ಓದಿದರೆ ಅವರು ಅದನ್ನು ತೂಕದ ಉಳಿದ ವಿಧಾನ ಎಂದು ಕರೆಯುತ್ತಾರೆ ನೀವು ಅದನ್ನು ಓದಿದಾಗ ಗೊಂದಲಕ್ಕೀಡಾಗಬಾರದು ನೀವು ಅರಿತುಕೊಳ್ಳಬೇಕು ಇದು ಮೂಲತಃ ಕ್ಷಣಗಳ MOM ವಿಧಾನವಾಗಿದೆ ಒಂದೇ ವಿಷಯವನ್ನು ವಿಭಿನ್ನ ಹೆಸರುಗಳು ಮತ್ತು ವಿಭಿನ್ನ ಚೌಕಟ್ಟುಗಳಿಂದ ಕರೆಯಲಾಗುತ್ತದೆ ಪರಿಕಲ್ಪನೆಯು ಒಂದೇ ಆಧಾರ ಕಾರ್ಯ ಮತ್ತು ಪರೀಕ್ಷಾ ಕಾರ್ಯ ಅಷ್ಟೆ ಹೌದು ನಾವು ಅದನ್ನು ತೂಕದ ಅರ್ಥದಲ್ಲಿ 0 ಎಂದು ಜಾರಿಗೊಳಿಸುತ್ತಿದ್ದೇವೆ ವಿದ್ಯಾರ್ಥಿ ಆದ್ದರಿಂದ ನಾವು Ω ಅನ್ನು ಮುರಿದರೆ ಇಲ್ಲದಿದ್ದರೆ ಸಮಯ ನೋಡಿ 1701 Bm Ωm ದ ಹೊರಗೆ 0 ಆಗಿರುವುದರಿಂದ ಅದು ಆಗುತ್ತದೆ ಈ ಒಮೆಗಾವನ್ನು ನೀವು ಕರೆಯಬಹುದು ಎಂಬುದು ಅಪ್ರಸ್ತುತವಾಗುತ್ತದೆ ಆದ್ದರಿಂದ ಈಗ ನಿಮ್ಮ ಫೈ ಈ ವಿಸ್ತರಣೆಯಿಂದ ಆಧಾರ ಕಾರ್ಯದಲ್ಲಿ ಬರುತ್ತಿದೆ ಆದ್ದರಿಂದ ಈ ಸಮೀಕರಣದಲ್ಲಿ ಗೊತ್ತಿರಲಾರದ್ದು ಎಷ್ಟು ವಿದ್ಯಾರ್ಥಿ ಎನ್ n ಸಮೀಕರಣಗಳು ಎಷ್ಟು n ಸಮೀಕರಣಗಳು ಮತ್ತು ಎಷ್ಟು ಸಮೀಕರಣಗಳು ಇದು ಎಷ್ಟು ಸಮೀಕರಣಗಳು ನನ್ನ ಪ್ರಕಾರ ಇದು bm ನ ನಿರ್ದಿಷ್ಟ ಆಯ್ಕೆಗೆ ಕೇವಲ ಒಂದು ಸಮೀಕರಣವಾಗಿದೆ ವಿದ್ಯಾರ್ಥಿ ಹೌದು ಇದು ಒಂದು ಸಮೀಕರಣ ಆದ್ದರಿಂದ FEMನ ಮೂಲ ಫ್ರೇಮ್ ಕೆಲಸವು ನಿಮ್ಮ ಸಂಪೂರ್ಣ ಡೊಮೇನ್ ಅನ್ನು ನಿಮಗೆ ತಿಳಿದಿರುವಂತೆ ವಿಭಜಿಸುತ್ತದೆ ಅಂತಹ ನಿಖರವಾಗಿ ಯಾವುದೇ ಇರಲಿ ಆದ್ದರಿಂದ m ಗಾಗಿ ಪುನರಾವರ್ತನೆ 1 ರಿಂದ N ಗೆ ಸಮಾನವಾಗಿರುತ್ತದೆ ಮತ್ತು ನೀವು ಸಮೀಕರಣಗಳ ವ್ಯವಸ್ಥೆಯನ್ನು ಪಡೆಯುತ್ತೀರಿ Ax c ಮತ್ತು ನಿಮ್ಮ x ಗಳು ಎಲ್ಲಿವೆ ϕn ಕಾಲಮ್ ವೆಕ್ಟರ್ ಆಗಿರುತ್ತದೆ ಅದು ನನ್ನ ಅಜ್ಞಾತವಾಗಿದೆ ಪ್ರತಿಯೊಂದು ಪರೀಕ್ಷಾ ಕಾರ್ಯವು ನನಗೆ ಒಂದು ಸಮೀಕರಣವನ್ನು ನೀಡುತ್ತದೆ ಮತ್ತು ನಾನು ಅಂತಹ ವಿಶಿಷ್ಟ ಕಾರ್ಯಗಳನ್ನು ಹೊಂದಿದ್ದೇನೆ ಆದ್ದರಿಂದ ಅದು ನಾವು ಬಳಸುವ ತತ್ತ್ವಶಾಸ್ತ್ರದ ಪ್ರಕಾರವಾಗಿದೆ ಈ ಮೂಲ ಕಾರ್ಯಗಳನ್ನು ಬೇಸಿಸ್ ಫಂಕ್ಷನ್ ನಾವು ಹೇಗೆ ಆರಿಸುತ್ತೇವೆ ಆದ್ದರಿಂದ ಸೀಮಿತ ಅಂಶ ವಿಧಾನವು ಈ ಆಧಾರ ಕಾರ್ಯಗಳು ನಿರಂತರತೆ ಮತ್ತು ವಿಭಿನ್ನತೆಯ ಕೆಲವು ಗುಣಲಕ್ಷಣಗಳನ್ನು ಹೊಂದಿರಬೇಕು ನಾವು ಅದನ್ನು ನಂತರ ನೋಡೋಣ ಸರಿ ಆದ್ದರಿಂದ ನೀವು b m's ಗಳನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ನೀವು ಕೆಲವು ಗೊತ್ತುಗುರಿಯಿಲ್ಲದೆ ಶೈಲಿಯಲ್ಲಿ ಈ ಬಿ ಎಂ ಗಳನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಅವುಗಳು ಕೆಲವು ಉತ್ತಮವಾದ ಕೆಲವು ಜನಪ್ರಿಯವಾದ ನಿರಂತರತೆ ಮತ್ತು ವ್ಯತ್ಯಾಸವು ಗಣಿತದ ಗುಣಲಕ್ಷಣಗಳನ್ನು ಹೊಂದಿರಬೇಕು ಈಗ ಇಲ್ಲಿಯವರೆಗೆ ನಾನು ಇದನ್ನು ಬರೆಯುತ್ತಿದ್ದೇನೆಂದರೆ ನಿಮಗೆ L ಆಪರೇಟರ್ ರೀತಿಯ ವಿಷಯ ತಿಳಿದಿದೆ ಆದರೆ ನಾವು ಹೆಚ್ಚು ನಿರ್ದಿಷ್ಟವಾಗಿ ನೋಡಲು ಬಯಸುವುದಿಲ್ಲ ಆದ್ದರಿಂದ ಈ L ಆಪರೇಟ ರ ನ ಉದಾಹರಣೆ ಏನು ಆದ್ದರಿಂದ ತುಂಬಾ ಸರಳ ಉದಾಹರಣೆ ಮ್ಯಾಕ್ಸ್ವೆಲ್ Maxwell's ನ ಸಮೀಕರಣಗಳು ನಾವು ತಿಳಿದಿರುವ ಮೊದಲ ಎರಡು ಮ್ಯಾಕ್ಸ್ವೆಲ್ನ ಸಮೀಕರಣಗಳು ನಾವು E ಮತ್ತು H ನಂತಹ ಒಂದು ವೇರಿಯೇಬಲ್ ಅನ್ನು ತೆಗೆದುಹಾಕಬಹುದು ಎಂದು ನಾನು ತಿಳಿದಿದ್ದೇನೆ ಮತ್ತು ನಾನು H ಅನ್ನು ತೆಗೆದುಹಾಕಬಹುದು ಮತ್ತು ಅದನ್ನು E ಹಕ್ಕಿನ ಪ್ರಕಾರ ಬರೆಯಬಹುದು ಆದ್ದರಿಂದ ಉದಾಹರಣೆಗೆ ನಿಮ್ಮ ∇ × E ∇ × E − jωμH ಮತ್ತು μ ಯಾವಾಗಲೂ r ನ ಕಾರ್ಯವಾಗಿದೆ ಈಗ ಮುಂದಿನ ಸಮೀಕರಣವನ್ನು ಬಳಸಲು ನಾನು ಬಯಸಿದರೆ ನಾನು ಏನು ಮಾಡಬೇಕು ನಾನು ಎಡಗೈಯಲ್ಲಿ ಇಲ್ಲಿ ಕರ್ಲ್ ನ್ನು ತೆಗೆದುಕೊಂಡರೆ ನಾನು ಬಲಗೈಯಲ್ಲಿ ಕರ್ಲ್ ನ್ನು ಬಳಸಬಹುದೇ ಇಲ್ಲ ಏಕೆಂದರೆ ನನಗೆ ಗೊತ್ತು ∇ × H ನನಗೆ ಗೊತ್ತಿಲ್ಲ ∇ × μH ಸರಿ ಆದ್ದರಿಂದ ನಾನು ಏನು ಮಾಡಬಹುದು ನಾನು ನಿಖರವಾಗಿ ಮಾಡಬಹುದು ನಾನು ಕೇವಲ ಆಗಿದೆ ಜೆ 0 ಎಂದು ಉಹಿಸಿಕೊಳ್ಳಿ ಇದು ಹೆಚ್ಚು ತೊಡಕು ಅಲ್ಲ ಆದ್ದರಿಂದ ಅದನ್ನು ಸರಿಯಾಗಿ ನಿಭಾಯಿಸುವುದು ಸುಲಭವಲ್ಲ ಎಂದು ಬರೆಯೋಣ ಆದ್ದರಿಂದ ಈ ಇಡೀ ವಿಷಯವನ್ನು ಸರಳೀಕರಿಸಬಹುದು ಆದ್ದರಿಂದ ನೀವು ಈಗ ಎಡಗೈಯಲ್ಲಿ ನಿಮ್ಮ ಆಪರೇಟರ್ L ದಲ್ಲಿದ್ದೀರಿ ಆದ್ದರಿಂದ ಆಪರೇಟರ್ ನಾನು ಇದನ್ನು ಹೌದು ಎಂದು ಬರೆಯಬಹುದು ಆದ್ದರಿಂದ ಇದು ನನ್ನ L ಆಪರೇಟರ್ನ ಒಂದು ಉದಾಹರಣೆಯಾಗಿದೆ ಮತ್ತು ϕ ಇದು E ಸರಿ ನಾನು ಪ್ರಸ್ತುತ ಪದವನ್ನು ಹೊಂದಿದ್ದರೆ ಅದು ಎಲ್ಲಿಗೆ ಹೋಗುತ್ತದೆ ಈ J ಪದವು ಶೂನ್ಯೇತರವಾಗಿದೆ ಅದು ಎಲ್ಲಿಗೆ ಹೋಗುತ್ತದೆ ಅದು ಬಲಗೈಯಲ್ಲಿ ನನ್ನ f ಆಗಿರುತ್ತದೆ ಏಕೆಂದರೆ ವಿದ್ಯುತ್ ಕ್ಷೇತ್ರ ಅಥವಾ ಅದು ಬಲಗೈಯಲ್ಲಿ ಬರುವ ಯಾವುದೂ ಇರುವುದಿಲ್ಲ ಆದ್ದರಿಂದ ಶೂನ್ಯೇತರ ಉದಾಹರಣೆಗಳನ್ನು ನಾವು ಬಲಭಾಗದಲ್ಲಿ ನೋಡಿದ್ದೇವೆ ಆದರೆ ಈ ಸಮೀಕರಣದಲ್ಲಿ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದರಿಂದ ನೀವು ಗಮನಿಸಬಹುದಾದ ಮುಖ್ಯ ವ್ಯತ್ಯಾಸವೆಂದರೆ ಆಪರೇಟರ್ನಲ್ಲಿ ಯಾವುದೇ ಅವಿಭಾಜ್ಯ ಸಮೀಕರಣವಿಲ್ಲ ನನ್ನ ಪ್ರಕಾರ ಕಾರ್ಯಾಚರಣೆಯಲ್ಲಿ ಯಾವುದೇ ಅವಿಭಾಜ್ಯ ಚಿಹ್ನೆ ಇಲ್ಲ ಅದು ಯಾವುದರ ಅರ್ಥವಾಗಿದೆ ಉತ್ಪನ್ನಗಳು ಸರಿ 0 ಸರಿ ಹೌದು ಅದು ಬಲಗೈಯಲ್ಲಿ 0 ರ ಸ್ಥಳದಲ್ಲಿ ಬರುತ್ತದೆ ವಾಸ್ತವವಾಗಿ ಪ್ರಸ್ತುತ ಈ ವೇಳೆ ಬಲಭಾಗದಲ್ಲಿ ಅದು - jωJ ಹೌದು ಆದ್ದರಿಂದ ಇದು ಮೊತ್ತಕ್ಕೆ ವಿಂಗಡಿಸುತ್ತದೆ ಇದು ನಿಮ್ಮ ಮೂಲ ಅಂಶದ ಸೀಮಿತ ಸೆಟಪ್ ಆಗಿದೆ ಮೊದಲನೆಯದಾಗಿ ಎಲ್ಲಾ ಆಧಾರ ಕಾರ್ಯಗಳು ಉಪ ಡೊಮೇನ್ ಆಗಿದ್ದು ಅದು ನಿಮ್ಮ ಆಪರೇಟರ್ ಒಂದು ಡಿಫರೆನ್ಷಿಯಲ್ ಆಪರೇಟರ್ ಆಗಿರುತ್ತದೆ ಆದ್ದರಿಂದ ಅದರ ಪರಿಹಾರದಲ್ಲಿ ಯಾವುದೇ ಗ್ರೀನ್ನ ಕಾರ್ಯ ವಲ್ಲ ನನಗೆ ಅದು ಬೇಕಾದ ಅವಿಭಾಜ್ಯ ಸಮೀಕರಣವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆಂದರೆ ಗ್ರೀನ್ನ ಕಾರ್ಯವು ಪರಿಹಾರವಾಗಿ ಅಲ್ಲಿ ಕಾಣಿಸುತ್ತದೆ ಮತ್ತು ವಿರಳವಾದ ಭಾಗವು ಇದರಿಂದ ಸ್ಪಷ್ಟವಾಗಿಲ್ಲ ಆದರೆ ನಾವು ಉದಾಹರಣೆಗಳನ್ನು ಸರಿಯಾಗಿ ತೆಗೆದು ಕೊ0ಡು ನಾವು ಅದಕ್ಕೆ ಬರುತ್ತೇವೆ ಆದ್ದರಿಂದ ಇದು ಮೂಲಭೂತ ಚೌಕಟ್ಟಾಗಿದ್ದು ಇದರೊಂದಿಗೆ ನಾವು ಮುಂದುವರಿಯುತ್ತೇವೆ ಮತ್ತು ಸೀಮಿತ ಅಂಶ ವಿಧಾನವನ್ನು ಸ್ವಲ್ಪ ಹೆಚ್ಚು ಅಧ್ಯಯನ ಮಾಡುತ್ತೇವೆ ಆದ್ದರಿಂದ ನಂತರದ ಮಾಡ್ಯೂಲ್ಗಳು ಈ bm ಗೆ ಉದಾಹರಣೆಗಳು ಮತ್ತು ಪ್ರಕರಣಗಳು ಯಾವುವು ಎಂಬುದನ್ನು ನಾವು ನೋಡುತ್ತೇವೆ ವಿರಳವಾದ ಸಮೀಕರಣಗಳ ವ್ಯವಸ್ಥೆಯನ್ನು ನಾವು ಹೇಗೆ ತಲುಪುತ್ತೇವೆ 1ಡಿ ಮತ್ತು 2ಡಿ ಉದಾಹರಣೆಗಳೊಂದಿಗೆ ನಾವು ಅದನ್ನು ಹೇಗೆ ಪರಿಹರಿಸುತ್ತೇವೆ ಇಲ್ಲಿಯವರೆಗೆ ಈ ಕುರಿತು ಯಾವುದೇ ಪ್ರಶ್ನೆಗಳು ಇವೆಯೇ ನಾವು ನೋಡುವ ಪ್ರತಿಯೊಂದು ಹೊಸ ವಿಧಾನದಲ್ಲೂ ಅಲ್ಲ ನಾವು ಯಾವಾಗಲೂ ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಂದ ಪ್ರಾರಂಭಿಸುತ್ತೇವೆ ಮತ್ತು ಅದನ್ನು ಭೇದಾತ್ಮಕ ಡಿಫರೆನ್ಶಿಯಲ್ ಮಾರ್ಗ ಅಥವಾ ಅವಿಭಾಜ್ಯ ಮಾರ್ಗದ ಮೂಲಕ ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಅವುಗಳಿಂದ ವಿಭಿನ್ನ ವಿಧಾನಗಳು ಬರುತ್ತವೆ ಎಂಬುದನ್ನು ಗಮನಿಸಿ ಪ್ರಾರಂಭದ ಹಂತವೆಂದರೆ ನೀವು ತಿಳಿದುಕೊಳ್ಳಬೇಕಾದದ್ದು ಮ್ಯಾಕ್ಸ್ವೆಲ್ನ ಸಮೀಕರಣಗಳು ಸ್ವಲ್ಪ ವೆಕ್ಟರ್ ಕಲನಶಾಸ್ತ್ರ ಕ್ಯಾಲ್ಕುಲಸ್